ಈ ಮಾಡ್ಯೂಲ್ಗೆ ಸುಸ್ವಾಗತ ಇದು ಕೊನೆಯ ಮಾಡ್ಯೂಲ್ನ ಮುಂದುವರಿಕೆಯಾಗಿದೆ ಇದರಲ್ಲಿ Op Amp ಡೇಟಾ ಶೀಟ್ ಅನ್ನು ನೋಡಬಹುದು ಮತ್ತು ನಂತರ Op Amp ನ ಗುಣಲಕ್ಷಣಗಳನ್ನು ನೋಡಲಿದ್ದೇವೆ ಮತ್ತು ಔಟ್ಪುಟ್ನಲ್ಲಿ ಇನ್ಪುಟ್ ಬಯಾಸ್ ಕರೆಂಟ್ ನ್ನು ಹೇಗೆ ತೆಗೆದುಹಾಕಬಹುದು ಎಂಬುದನ್ನು ನೋಡಿದ್ದೇವೆ ಈ ಮಾಡ್ಯೂಲ್ ನಿಖರವಾಗಿ ಏನು ಇನ್ಪುಟ್ ಆಫ್ಸೆಟ್ ಕರೆಂಟ್ ಆಂಪ್ಲಿಫಯರ್ನ ಕಾರ್ಯಾಚರಣೆಯ ಮೇಲೆ ಏನು ಪರಿಣಾಮಗಳನ್ನು ಮಾಡುತ್ತದೆ ಎಂದು ನೋಡಲಿದ್ದೇವೆ ಈಗ ಇನ್ಪುಟ್ ಆಫ್ಸೆಟ್ ಕರೆಂಟ್ ಎಂದರೇನು ಎಂದು ಈಗಾಗಲೇ ಹಿಂದಿನ ಉಪನ್ಯಾಸಗಳಲ್ಲಿ ನೋಡಿದ್ದೇವೆ ಮತ್ತು ಅದರ ಸೂತ್ರವು ಈಗಾಗಲೇ ತಿಳಿದಿದೆ ಇನ್ಪುಟ್ ಆಫ್ಸೆಟ್ ಕರೆಂಟ್ನ ಸೂತ್ರ |Ib1 Ib2 | ಇನ್ಪುಟ್ ಬಯಾಸ್ ಕರೆಂಟ್ |Ib1 Ib2|2 ಆಗಿದೆ ಈಗ ಇದು ಆಂಪ್ಲಿಫಯರ್ ಕಾರ್ಯಾಚರಣೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡೋಣ ಆದ್ದರಿಂದ ಸ್ಲೈಡ್ ಅನ್ನು ನೋಡಿದರೆ ಕಂಡುಹಿಡಿಯಬಹುದು ಇನ್ಪುಟ್ ಆಫ್ಸೆಟ್ ಪ್ರಸ್ತುತ ವ್ಯಾಖ್ಯಾನ ಈಗಾಗಲೇ ತಿಳಿದಿದೆ ಇನ್ಪುಟ್ ಟರ್ಮಿನಲ್ಗಳ ನಡುವಿನ ಹೊಂದಾಣಿಕೆಯು ಸುಧಾರಿಸಿದಂತೆ Ib1 ಮತ್ತು Ib2 ನಡುವಿನ ವ್ಯತ್ಯಾಸವು ಚಿಕ್ಕದಾಗಿದೆ ಅಂದರೆ ಇನ್ಪುಟ್ ಆಫ್ಸೆಟ್ ಕರೆಂಟ್ ಮೌಲ್ಯವು ಮತ್ತಷ್ಟು ಇಳಿಯುವುದರಿಂದ 741 ಗಾಗಿ ಇನ್ಪುಟ್ ಆಫ್ಸೆಟ್ ಕರೆಂಟ್ 200 ನ್ಯಾನೊ ಆಂಪಿಯರ್ ಗರಿಷ್ಠವಾಗಿದೆ ಎಂದು ನೋಡುತ್ತೇನೆ ಈಗ Op Amp 741 ಇನ್ಪುಟ್ ಆಫ್ಸೆಟ್ ಕರೆಂಟ್ನ ನಿಖರತೆಗಾಗಿ ಹಾಗಾಗಿ ಇನ್ಪುಟ್ ಆಫ್ಸೆಟ್ ಕರೆಂಟ್ ನಿಖರವಾದ op Ampಗಾಗಿ 6 ನ್ಯಾನೊ ಆಂಪಿಯರ್ಗಳಲ್ಲದೇ op Ampನಲ್ಲಿ ಆಫ್ಸೆಟ್ ಕರೆಂಟ್ನ ಪರಿಣಾಮವನ್ನು ಅರ್ಥಮಾಡಿಕೊಳ್ಳಲು ಈ ಚಿತ್ರದಲ್ಲಿ ತೋರಿಸಿರುವಂತೆ ಇನ್ವರ್ಟಿಂಗ್ ಕಾನ್ಫಿಗರೇಶನ್ ಅನ್ನು ಪರಿಗಣಿಸೋಣ R1 ಅನ್ನು ಕಂಡುಕೊಂಡಿದ್ದೇವೆ R2 ಇನ್ವರ್ಟಿಂಗ್ op AmpR3 ತಿಳಿದಿದೆ ಮತ್ತು R2 ವು R1 ಗೆ ಸಮಾನಾಂತರವಾಗಿರುತ್ತದೆ ಎಂದು ಈಗಾಗಲೇ ತಿಳಿದಿದೆ ಈಗ Kirchhoff ನ ಕರೆಂಟ್ ಲಾ ವನ್ನು Kirchhoff's current law ಅನ್ವಯಿಸುವುದರಿಂದ ನೋಡ್ ನಲ್ಲಿ I1 I2 Ib1 ಆಗುವುದು ಆದ್ದರಿಂದ ವರ್ಚುವಲ್ ಗ್ರೌಂಡ್ ಅನ್ನು ಅನ್ವಯಿಸಿದಾಗ Vin V Ib ಆಗಿರುತ್ತದೆ V ಮೈನಸ್ ವೋಲ್ಟೇಜ್ ಆಗಿದೆ ಆದ್ದರಿಂದ V V ಸಮಾನವಾಗಿರುತ್ತದೆ V Ib R3 R3 Kirchhoff ನ ಕರೆಂಟ್ ಲಾ ವನ್ನು Kirchhoff's current law Ib R3 VoR2 ಈ ಸಮೀಕರಣವನ್ನು ಪರಿಹರಿಸಿದಾಗ ಕೆಳಗಿನ ಸೂತ್ರ ಸಿಗುವುದು ಈಗ Op Amp ನ ವಿಶಿಷ್ಟವಾದ ಆಫ್ಸೆಟ್ ಕರೆಂಟ್ 200 ನ್ಯಾನೋ ಆಂಪಿಯರ್ಗಳಾಗಿದ್ದು ಇದರ ಪರಿಣಾಮವಾಗಿ Op Amp ಒಂದು ಮೆಗಾ ಓಮ್ನ ಪ್ರತಿಕ್ರಿಯೆ ಪ್ರತಿರೋಧವನ್ನು ಹೊಂದಿದೆ Op Amp 0 ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ಗೆ 200 ಮಿಲಿಯ ಆಂಪಿಯರ್ ಆಗಿರುವ 200 ರಿಂದ 1 ರ ಔಟ್ಪುಟ್ ವೋಲ್ಟೇಜ್ ಅನ್ನು ಉತ್ಪಾದಿಸುತ್ತದೆ ಔಟ್ಪುಟ್ ವೋಲ್ಟೇಜ್ನಲ್ಲಿ ಉತ್ಪತ್ತಿಯಾಗುವ ಕೆಲವು 200 ಮಿಲಿವೋಲ್ಟ್ಗಳ ಮತ್ತು ಮೌಲ್ಯವು ಹಲವು ಸರ್ಕ್ಯೂಟ್ಗಳಿಗೆ ಹೆಚ್ಚಿರಬಹುದು ಇದನ್ನು ಕಡಿಮೆ ಮಾಡುವ ಮಾರ್ಗವೆಂದರೆ ಪ್ರತಿಕ್ರಿಯೆ ಪ್ರತಿರೋಧವನ್ನು ಚಿಕ್ಕದಾಗಿಸುವ ಮೂಲಕ ಹೆಚ್ಚಿನ ಇನ್ಪುಟ್ ಪ್ರತಿರೋಧವನ್ನು ಪಡೆಯಲು R1 ಅನ್ನು ಹೆಚ್ಚಿಸಬೇಕು ಇಲ್ಲದಿದ್ದರೆ ಹೆಚ್ಚಿನ ಇನ್ಪುಟ್ ಪ್ರತಿರೋಧವನ್ನು ಪಡೆಯಲು ಸಾಧ್ಯವಿಲ್ಲ ಮತ್ತು Op Amp ನಲ್ಲಿ ಅತ್ಯಂತ ಹೆಚ್ಚಿನ ಇನ್ಪುಟ್ ಪ್ರತಿರೋಧವನ್ನು ಹೊಂದಿರಬೇಕು ಈಗ ಫೀಡ್ ಬ್ಯಾಕ್ ರೆಸಿಸ್ಟರ್ R2 ಕೂಡ ಹೆಚ್ಚಿರಬೇಕುR1 R2ನ ಮೌಲ್ಯವನ್ನು ಕಡಿಮೆ ಮಾಡಿದಾಗ ಕನಿಷ್ಟ ಪರಿಣಾಮವನ್ನು ಪಡೆಯಬಹುದು ಆದರೆ ಅದನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಆಫ್ಸೆಟ್ ಕರೆಂಟ್ನ ಪರಿಣಾಮವನ್ನು ಸರಿದೂಗಿಸಲು ಬಯಸಿದರೆ ಏನು ಮಾಡಬೇಕು ಇಲ್ಲಿಯೇ ಪ್ರತಿಕ್ರಿಯೆ ನೆಟ್ವರ್ಕ್ ಅನ್ನು ನೋಡಬಹುದು ಅದು T ನಂತೆ ಕಾಣುತ್ತದೆ ಆದ್ದರಿಂದ t ಪ್ರತಿಕ್ರಿಯೆ ನೆಟ್ವರ್ಕ್ ನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಇದಕ್ಕೆ ಉತ್ತಮ ಪರಿಹಾರ ಹೇಗೆ ಎಂಬುದನ್ನು ನೋಡೋಣ ಡೊಟ್ಟೆಡ್ ನೆಟ್ವರ್ಕ್ನಲ್ಲಿ ತೋರಿಸಿರುವಂತೆ ಇನ್ಪುಟ್ ಅನ್ನು ಕಡಿಮೆ ಮಾಡುವ ಮೂಲಕ ಪ್ರತಿರೋಧವನ್ನು ತೋರಿಸುತ್ತದೆ ಈಗ ಒಂದು ಮೌಲ್ಯವಿದ್ದರೆ Rs ಮೌಲ್ಯವನ್ನು ಪಡೆಯಬಹುದು ಮತ್ತು Rt ಮೌಲ್ಯವನ್ನು ಪಡೆಯಬಹುದು ಈ ಸಮೀಕರಣಗಳಿಂದ ನಾವು ತಿಳಿದುಕೊಳ್ಳಬೇಕಾದ 2 ವಿಷಯಗಳು ಆಫ್ಸೆಟ್ ಕರೆಂಟ್ನ ಪರಿಣಾಮವನ್ನು ತೆಗೆದುಹಾಕಲು ಮತ್ತು ಮೌಲ್ಯವನ್ನು ಹೇಗೆ ಆಯ್ಕೆ ಮಾಡಬಹುದು ಎಂಬ ಪರಿಣಾಮವನ್ನು ಉತ್ತಮ ಪರಿಹಾರ ಸರ್ಕ್ಯೂಟ್ ಆಗಿ ಬಳಸಬಹುದಾದ ಸರ್ಕ್ಯೂಟ್ ಅನ್ನು ವಿನ್ಯಾಸಗೊಳಿಸಬಹುದು ಈಗ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಚಿತ್ರದಲ್ಲಿ ತೋರಿಸಿರುವ ಮಾದರಿಯ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಅನ್ನು ವಿನ್ಯಾಸಗೊಳಿಸಲು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮೈನಸ್ 10 ಮತ್ತು 10 ಮೆಗಾ ಓಮ್ಗಳ ಇನ್ಪುಟ್ ಪ್ರತಿರೋಧವನ್ನು ಪಡೆಯಲು 741 ಅನ್ನು ಬಳಸಿಕೊಂಡು ಮತ್ತು RtRsಮತ್ತು R1 ಅನ್ನು ಲೆಕ್ಕಾಚಾರ ಮಾಡೋಣ ಗಳಿಕೆ y Rf R1 ಈ ರೀತಿಯಾಗಿ ಕಂಡುಕೊಳ್ಳಬಹುದು RfgainR1 ಎಂದು ಹೇಳಬಹುದು ಈಗ ಇನ್ನೊಂದು ಅಂಶವನ್ನು ನೋಡೋಣ ಅಂದರೆ ಆಂಪ್ಲಿಫಯರ್ ಕಾರ್ಯಾಚರಣೆಯ ಮೇಲೆ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ನ ಪರಿಣಾಮವನ್ನು ಅರ್ಥಮಾಡಿಕೊಳ್ಳಬೇಕು ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಎಂದರೇನು ಎಂಬುದು ನಮಗೆ ಈಗಾಗಲೇ ತಿಳಿದಿದೆ ಪ್ರಾಯೋಗಿಕವಾಗಿ ಆಫ್ಸೆಟ್ ಕರೆಂಟ್ ಮತ್ತು ಬಯಾಸ್ ಕರೆಂಟ್ನಿಂದ ಉಂಟಾಗುವ ಪರಿಣಾಮವನ್ನು ಸರಿದೂಗಿಸಲಾಗಿದ್ದರೂ ಸಹ ಓಪ್ ಆಂಪ್ ವೋಲ್ಟೇಜ್ ಆಫ್ಸೆಟ್ ಎಂಬುದು ತಿಳಿಯುವುದು Op Amp ಒಳಗೆ ಅನಿವಾರ್ಯ ಅಸಮತೋಲನದ ಕಾರಣ Op Amp ನ ಔಟ್ಪುಟ್ ಇನ್ನೂ 0 ಆಗಿಲ್ಲದಿರಬಹುದು ಇದು 2 ಇನ್ಪುಟ್ ಟರ್ಮಿನಲ್ಗಳನ್ನು ಸಂಕ್ಷಿಪ್ತಗೊಳಿಸಿದಾಗ 0 ವೋಲ್ಟ್ಗಳ ಹೊರತಾಗಿರುವ ಔಟ್ಪುಟ್ ವೋಲ್ಟೇಜ್ ಅನ್ನು ಹೊಂದಿರುವ ಸಾಧ್ಯತೆಯಿದೆ ಆದ್ದರಿಂದ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಎಂದರೇನು ಎಂಬುದನ್ನು ನಾವು ಮೊದಲೇ ನೋಡಿದ್ದೇವೆ Op Amp 2 ಇನ್ಪುಟ್ ಸಂಪರ್ಕಗಳ ನಡುವಿನ ವೋಲ್ಟೇಜ್ನಲ್ಲಿನ ವ್ಯತ್ಯಾಸವನ್ನು ವರ್ಧಿಸುವ ಡಿಫರೆನ್ಷಿಯಲ್ ಆಂಪ್ಲಿಫೈಯರ್ ಎಂಬುದನ್ನು ನೆನಪಿಟ್ಟುಕೊಳ್ಳೋಣ ಔಟ್ಪುಟ್ ಮತ್ತು ಇನ್ಪುಟ್ ವೋಲ್ಟೇಜ್ ವ್ಯತ್ಯಾಸವು ನಿಖರವಾಗಿ 0 ವೋಲ್ಟ್ಗಳಾಗಿರುವುದು ಇಲ್ಲಿ ಔಟ್ಪುಟ್ ವೋಲ್ಟೇಜ್ 0 ಆಗಿರುವುದನ್ನು ನೋಡಬಹುದು ಆದಾಗ್ಯೂ ನೈಜ ಜಗತ್ತಿನಲ್ಲಿ ನಿಜವಾಗಿಯೂ ಸಂಭವಿಸುತ್ತದೆ ಏನೆಂದರೆ Op Amp ನ 0 ಕಾಮನ್ ಮೋಡ್ ಗಳಿಕೆಯ ಔಟ್ಪುಟ್ ವೋಲ್ಟೇಜ್ 0 ಆಗಿಲ್ಲದಿರಬಹುದು ಇದು ಸಮೀಕರಣದಲ್ಲಿ ಈ ವಿಚಲನವು ಆಫ್ಸೆಟ್ ಆಗಿದೆ ಪರಿಪೂರ್ಣ Op Amp ನಿಖರವಾಗಿ 0 ವೋಲ್ಟ್ ಔಟ್ಪುಟ್ ಅನ್ನು ಹೊಂದಿರುತ್ತದೆ ಇಲ್ಲಿ ಎರಡೂ ಇನ್ಪುಟ್ಗಳನ್ನು ವಿಂಗಡಿಸಲಾಗಿದೆ ಆದರೆ ಸ್ವಯಂ ಆಪ್ ಆಂಪ್ಸ್ಗಳು ತಮ್ಮ ಔಟ್ಪುಟ್ಗಳನ್ನು ಸ್ಯಾಚುರೇಟೆಡ್ ಮಟ್ಟಕ್ಕೆ ಋಣಾತ್ಮಕ ಅಥವಾ ಧನಾತ್ಮವಾಗಿ ತೋರಿಸಲಾಗಿದೆ ಉದಾಹರಣೆಗೆ ಈ ಚಿತ್ರದಲ್ಲಿ ಔಟ್ಪುಟ್ ವೋಲ್ಟೇಜ್ 14 7 ವೋಲ್ಟ್ ಸ್ಯಾಚುರೇಟೆಡ್ ಇದು 15 ವೋಲ್ಟ್ಗಳಿಗಿಂತ ಸ್ವಲ್ಪ ಕಡಿಮೆಯಾಗಿರುತ್ತದೆ ಇದಕ್ಕೆ ಕಾರಣವೇನೆಂದರೆ ಈ ಆಪ್ ಆಂಪ್ನಲ್ಲಿನ ಆಫ್ಸೆಟ್ ಔಟ್ಪುಟ್ ಅನ್ನು ಸಂಪೂರ್ಣವಾಗಿ ಸ್ಯಾಚುರೇಟೆಡ್ ಪಾಯಿಂಟ್ಗೆ ಚಾಲನೆ ಮಾಡಲಾಗಿದೆ ಏಕೆಂದರೆ ಔಟ್ಪುಟ್ ನಲ್ಲಿ ಇರುವ ಆಫ್ಸೆಟ್ ಪ್ರಮಾಣವನ್ನು ಅಂದಾಜು ಮಾಡುವುದು ತುಂಬಾ ಕಷ್ಟ ಈಗ ಆಫ್ಸೆಟ್ ವೋಲ್ಟೇಜ್ನ ಈ ಪರಿಣಾಮವನ್ನು ಹೇಗೆ ಸರಿದೂಗಿಸುವುದು ಎಂಬುದು ಬಹಳ ಮುಖ್ಯವಾದ ಅಂಶ ಇವುಗಳೆಲ್ಲ ನಾವು ಚರ್ಚಿಸುತ್ತಿರುವ ಪ್ರಮುಖ ಅಂಶಗಳಾಗಿವೆ ಏಕೆಂದರೆ ಆಫ್ಸೆಟ್ ವೋಲ್ಟೇಜ್ನ ಪರಿಣಾಮವನ್ನು ಸರಿದೂಗಿಸುವುದು ಬಹಳ ಮುಖ್ಯ ಟರ್ಮಿನಲ್ಗಳನ್ನು ಗ್ರೌಂಡ್ ಮಾಡಿದಾಗ ಎಲ್ಲ ಔಟ್ಪುಟ್ 0 ಆಗಿರಬೇಕುಆಫ್ಸೆಟ್ ಪರಿಪೂರ್ಣವಾಗಿರಬೇಕು ಅಂದರೆ ಔಟ್ಪುಟ್ ವೋಲ್ಟೇಜ್ 0 ಆಗಿರಬೇಕು ಈ ನಿಯತಾಂಕಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಈ ಗುಣಲಕ್ಷಣವನ್ನು ಅರ್ಥಮಾಡಿಕೊಳ್ಳುವುದು ಆಂಪ್ಲಿಫೈಯರ್ ಅನ್ನು ಸರಿಯಾಗಿ ವಿನ್ಯಾಸಗೊಳಿಸಲು ಸಹಾಯ ಮಾಡುತ್ತದೆ ಈಗ ಮೋದಲ ಸ್ಲೈಡ್ ನೋಡಿದರೆ ಆಫ್ಸೆಟ್ ವೋಲ್ಟೇಜ್ನ ಪರಿಣಾಮವನ್ನು ಹೇಗೆ ಸರಿದೂಗಿಸಬಹುದು ಎಂಬುದನ್ನು ತಿಳಿಯಬಹುದು ಅದನ್ನು ಬೇರೆ ರೀತಿಯಲ್ಲಿ ಮಾಡುವ ಒಂದು ಮಾರ್ಗವೆಂದರೆ ಆಫ್ಸೆಟ್ ವೋಲ್ಟೇಜ್ನಿಂದ ಉಂಟಾಗುವ ಪರಿಣಾಮವನ್ನು ಸರಿದೂಗಿಸಲು ಸರಣಿಯಲ್ಲಿ ಸಣ್ಣ ವೋಲ್ಟೇಜ್ ಅನ್ನು ಅನ್ವಯಿಸುವ ಮೂಲಕ ಔಟ್ಪುಟ್ ವೋಲ್ಟೇಜ್ ಅನ್ನು 0 ಮಾಡಬಹುದು ವೋಲ್ಟೇಜ್ನಲ್ಲಿ ಆಫ್ಸೆಟ್ ಮಾಡುವ ಇನ್ನೊಂದು ವಿಧಾನವೆಂದರೆ Op Amp ಡಿಫರೆನ್ಷಿಯಲ್ ಗೇನ್ಗಳು ಅಧಿಕವಾಗಿದ್ದ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ನ ಅಂಕಿ ಅಂಶವು ಇನ್ಪುಟ್ಗಳನ್ನು ಕಡಿಮೆ ಮಾಡಿದ್ದರೂ ಸಹ ಔಟ್ಪುಟ್ನ ಮೇಲೆ ಹೆಚ್ಚು ಪರಿಣಾಮ ಬೀರುವುದಿಲ್ಲ ಡಿಫರೆನ್ಷಿಯಲ್ ಗೇನ್ ತುಂಬಾ ಹೆಚ್ಚಿರುವುದರಿಂದ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ನ ಪರಿಣಾಮವು ನಿಜವಾಗಿಯೂ ಔಟ್ಪುಟ್ನ ಮೇಲೆ ಪರಿಣಾಮ ಬೀರುವುದಿಲ್ಲ ಅವುಗಳು ಸಾಮಾನ್ಯವಾಗಿ ಪ್ಯಾಕೇಜ್ಡ್Op Amp ನ ಆಫ್ಸೆಟ್ ಅನ್ನು ಟ್ರಿಮ್ ಮಾಡಲು ತಯಾರಕರು ಮಾಡಿದ ನಿಬಂಧನೆಗಳಾಗಿವೆ ಸಾಮಾನ್ಯವಾಗಿ Op Amp ಪ್ಯಾಕೇಜ್ನಲ್ಲಿ 2 ಹೆಚ್ಚುವರಿ ಟರ್ಮಿನಲ್ಗಳು ಬಾಹ್ಯ ಟ್ರಿಮ್ ಪೊಟೆನ್ಟಿಯೊಮೀಟರ್ ಅನ್ನು ಸಂಪರ್ಕಿಸಲು ಕಾಯ್ದಿರಿಸಲಾಗಿದೆ ಈ ಸಂಪರ್ಕ ಬಿಂದುಗಳನ್ನು ಆಫ್ಸೆಟ್ ಶೂನ್ಯ ಎಂದು ಲೇಬಲ್offset null ಮಾಡಲಾಗಿದೆ ಆದ್ದರಿಂದ IC ಯ ಟರ್ಮಿನಲ್ 1 ಮತ್ತು 5 ಅನ್ನು ನೋಡಿದ್ದರೆ ಆಫ್ಸೆಟ್ ಶೂನ್ಯವಾಗಿರುತ್ತದೆ ಏಕೆಂದರೆ 741 ನಂತಹ ಏಕ Op Amp 8 ಪಿನ್ DIP ಪ್ಯಾಕೇಜ್ನಲ್ಲಿ 1 ಮತ್ತು 5 ಶೂನ್ಯ ಸಂಪರ್ಕದ ಪರಿಣಾಮವನ್ನು ಆಫ್ಸೆಟ್ ಶೂನ್ಯಕ್ಕಾಗಿ ಬಳಸಲಾಗುತ್ತದೆ ಆದ್ದರಿಂದ 1 ಮತ್ತು 5 ರ ನಡುವೆ ಪೊಟೆನ್ಶಿಯೊಮೀಟರ್ ಅನ್ನು ಸಂಪರ್ಕಿಸಿದಾಗ ಮತ್ತು ವೋಲ್ಟೇಜ್ ಅನ್ನು ಟ್ರಿಮ್ ಮಾಡಿದಾಗ ಔಟ್ಪುಟ್ ವೋಲ್ಟೇಜ್ 0 ಆಗಿರುತ್ತದೆ ಆದ್ದರಿಂದ ನಾವು ಒಂದು ಉದಾಹರಣೆಯನ್ನು ನೋಡೋಣ ಚಿತ್ರದಲ್ಲಿ ತೋರಿಸಿರುವ Op Amp ನ ಗುಣಲಕ್ಷಣವು ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ಗಾಗಿR1 1 ಕಿಲೋ ಓಮ್ Rf 10 ಕಿಲೋ ಓಮ್ Ib ನಲ್ಲಿ Vosನಿಂದ ಗರಿಷ್ಠ ಔಟ್ಪುಟ್ ಆಫ್ಸೆಟ್ ವೋಲ್ಟೇಜ್ ಅನ್ನು ಲೆಕ್ಕಾಚಾರ ಮಾಡುತ್ತದೆ Op Amp LM7LM307 ಆಗಿದ್ದುVos 10 millivolts ಮತ್ತು Ib 300 nano ampere Iio 50 nano ampere ಆದ್ದರಿಂದ ಮೊದಲನೆಯದಾಗಿ ನಾವು ಗರಿಷ್ಠ ಆಫ್ಸೆಟ್ ವೋಲ್ಟೇಜ್ ಅನ್ನು ಲೆಕ್ಕಾಚಾರ ಮಾಡಬೇಕು ಆದ್ದರಿಂದ ಔಟ್ಪುಟ್ ವೋಲ್ಟೇಜ್ VoT 110 5 ಮಿಲಿವೋಲ್ಟ್ಗಳಾಗಿರುತ್ತದೆ ಇದು ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಆಗಿದ್ದು ಅದು ಹೆಚ್ಚು ಜವಾಬ್ದಾರಿಯುತವಾಗಿದೆ ಎಂದು ನೀವು ಈ ಉದಾಹರಣೆಯಿಂದ ನೋಡಬಹುದು ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಇದು ಇನ್ಪುಟ್ ಬಯಾಸ್ ಕರೆಂಟ್ Ib ರೈಟ್ಗೆ ಹೋಲಿಸಿದರೆ ಆಫ್ಸೆಟ್ ವೋಲ್ಟೇಜ್ ಅನ್ನು ಉತ್ಪಾದಿಸಲು ಹೆಚ್ಚು ಜವಾಬ್ದಾರವಾಗಿದೆ ಆದ್ದರಿಂದ ಔಟ್ಪುಟ್ ಆಫ್ಸೆಟ್ ವೋಲ್ಟೇಜ್ ಅನ್ನು ಉತ್ಪಾದಿಸಲು ಔಟ್ಪುಟ್ಗೆ ಹೆಚ್ಚು ಜವಾಬ್ದಾರಿ ಏನು ಎಂದು ನೀವು ನೋಡಬಹುದು ಇನ್ಪುಟ್ ಬಯಾಸ್ ಕರೆಂಟ್ ಎಂದರೇನು ಇನ್ಪುಟ್ ಬಯಾಸ್ ಕರೆಂಟ್ ಎಂದರೇನು ಮತ್ತು ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಎಂದರೇನು ಮತ್ತು ನಾವು ನೋಡಿದ ಈ ಉದಾಹರಣೆಯಿಂದ ಔಟ್ಪುಟ್ ಆಫ್ಸೆಟ್ ವೋಲ್ಟೇಜ್ ಎಂದರೇನು ಔಟ್ಪುಟ್ ಆಫ್ಸೆಟ್ ವೋಲ್ಟೇಜ್ ಅನ್ನು ಉತ್ಪಾದಿಸಲು ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ ಇನ್ಪುಟ್ ಬಯಾಸ್ ಕರೆಂಟ್ ಗಿಂತ ಹೆಚ್ಚು ಜವಾಬ್ದಾರಿ ಇರುವಂತೆ ವರ್ತಿಸುತ್ತದೆ ಸಮಸ್ಯೆಯನ್ನು ನೋಡಿದಾಗ ಅದನ್ನು ಅರ್ಥಮಾಡಿಕೊಂಡು ಈ ಸಮಸ್ಯೆಯ ಪಾತ್ರವೇನು ಮತ್ತು ಸರಿಯಾಗಿ ವಿನ್ಯಾಸಗೊಳಿಸುತ್ತಿರುವ ಅಂತಿಮ ಫಲಿತಾಂಶಕ್ಕೆ ಕಾರಣವಾಗುವ ನಿಯತಾಂಕಗಳು ಯಾವುವು ಎಂಬುದನ್ನುತಿಳಿಯಬಹುದು ಈ ಸಂದರ್ಭದಲ್ಲಿ ನಾವು ಬಯಸಿದ ವಿಷಯವೆಂದರೆ ಇನ್ಪುಟ್ ಟರ್ಮಿನಲ್ ಎರಡನ್ನೂ ಗ್ರೌಂಡಿಂಗ್ ಮಾಡುವಾಗ ಔಟ್ಪುಟ್ 0 ಆಗಿರಬೇಕು ಮುಂದಿನ ಮಾಡ್ಯೂಲ್ನಲ್ಲಿ Op Amp ನ ಹೆಚ್ಚಿನ ಗುಣಲಕ್ಷಣವನ್ನು ನೋಡುಲಿದ್ದೇವೆ ಇಲ್ಲಿಯವರೆಗೆ ನಾವು ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್ನ ಪಾತ್ರವೇನು ಎಂಬುದನ್ನು ಮತ್ತು ಅದನ್ನು ಹೇಗೆ ಸರಿದೂಗಿಸಬಹುದು ನೋಡಿದ್ದೇವೆ ಈ ನಿರ್ದಿಷ್ಟ ಉಪನ್ಯಾಸದ ಕೊನೆಯ ಮಾಡ್ಯೂಲ್ ಆಗಿರುವ ಮುಂದಿನ ಮಾಡ್ಯೂಲ್ನ ಡೇಟಾ ಶೀಟ್ನಲ್ಲಿ ಈಗಾಗಲೇ ಉಲ್ಲೇಖಿಸಲಾದ Op Amp ನ ಇನ್ನೂ ಕೆಲವು ಗುಣಲಕ್ಷಣಗಳನ್ನು ನಾವು ನೋಡುಲಿದ್ದೇವೆ ಮುಂದಿನ ಮಾಡ್ಯೂಲ್ನಲ್ಲಿ ನಾನು ನಿಮ್ಮನ್ನು ನೋಡುತ್ತೇನೆ